ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ಕುರಿತ ನಮ್ಮ NPTEL Online ಪ್ರಮಾಣೀಕರಣ ಕೋರ್ಸ್ಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 2 ಮತ್ತು ಉಪನ್ಯಾಸ ಸಂಖ್ಯೆ 20 ರಲ್ಲಿದ್ದೇವೆ ಇದರಲ್ಲಿ ನಾವು ಕೋನಿಕ್ ವಿಭಾಗಗಳ ಕುರಿತ ಚರ್ಚೆಯನ್ನು ಪೂರ್ಣಗೊಳಿಸುತ್ತಿದ್ದೇವೆ ಹಾಗಾದರೆ ಕೋನ್ ಮೇಲೆ ಶಂಕುವಿನಾಕಾರದ ಹೆಲಿಕ್ಸ್ ಅನ್ನು ಹೇಗೆ ನಿರ್ಮಿಸುವುದು ನಾವು ಕೋನ್ ನ ಸುತ್ತಲೂ ಹಗ್ಗ ಅಥವಾ ದಾರವನ್ನು ಶೃಂಗದಿಂದ ಆರಂಭವಾಗಿ ಬೇಸ್ ಗೆ ಸುತ್ತುವರಿದರೆ ನಾವು ಪಡೆಯುವ ಜ್ಯಾಮಿತೀಯ ವಕ್ರರೇಖೆಯನ್ನು ಶಂಕುವಿನಾಕಾರದ ಹೆಲಿಕ್ಸ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಬೇಸ್ 70 ಮಿಮೀ ಮತ್ತು ಎತ್ತರ 90 ಮಿಮೀ ಇರುವ ಕೋನ್ ನ ಸುತ್ತಲೂ ಸುತ್ತುವರಿದ ಶಂಕುವಿನಾಕಾರದ ಹೆಲಿಕ್ಸ್ ಅನ್ನು ನೋಡೋಣ ಇದು ಬೇಸ್ ನಿಂದ ಪ್ರಾರಂಭಿಸಿ ಮೇಲಿನ ಭಾಗಕ್ಕೆ ತಲುಪಲು ಒಂದು ಸುತ್ತು ಸುತ್ತಿದೆ ಆದ್ದರಿಂದ ಅದನ್ನು ಮಾಡಲು ಮೊದಲು ನಾವು ಫ್ರಂಟ್ ವೀವ್ ನಲ್ಲಿ ಕೋನ್ ಅನ್ನು ನಿರ್ಮಿಸಬೇಕು ಇದು ತ್ರಿಕೋನವಾಗಿರುತ್ತದೆ ಹಾಗಾಗಿ ಮೊದಲಿಗೆ ನಾವು ಅಗತ್ಯವಾದ ಬೇಸ್ ಮತ್ತು ಎತ್ತರವಿರುವ ತ್ರಿಕೋನವನ್ನು ನಿರ್ಮಿಸಬೇಕು ಒಂದು ವೀವ್ ನಲ್ಲಿ ನಾವು ಕೆಳಗಿನಿಂದ ನೋಡುತ್ತಿದ್ದರೆ ಅದು ವೃತ್ತದಂತೆ ಕಾಣುತ್ತದೆ ಆದ್ದರಿಂದ ಒಂದು ವೀವ್ ಅನ್ನು ಅದೇ ವ್ಯಾಸ ಹೊಂದಿರುವ ವೃತ್ತವಾಗಿ ನಿರ್ಮಿಸಬೇಕಾಗುತ್ತದೆ ನಂತರ ಆ ವೃತ್ತವನ್ನು 8 ಸಮಾನ ಭಾಗಗಳಾಗಿ ವಿಂಗಡಿಸಿ 1 2 3 4 5 6 7 ಮತ್ತು 8 ಹೀಗೆ ಅವುಗಳನ್ನು ಸೂಚಿಸಿ ಅದರ ನಂತರ ಈ ಕೋನ್ ನ ಎತ್ತರವನ್ನು P ಇಂದ ಎತ್ತರ h ಗೆ 8 ಸಮಾನ ಭಾಗಗಳಾಗಿ ವಿಂಗಡಿಸಿ ಅಲ್ಲಿಗೆ ಅಡ್ಡವಾದ ರೇಖೆಗಳನ್ನು ಎಳೆದರೆ ಇದು ಕೂಡಾ 8 ಸಮಾನ ಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆ ನಂತರ ಅವುಗಳನ್ನು 1 2 3 ರಿಂದ 8 ಬಿಂದುಗಳಾಗಿ ಸೂಚಿಸಿ ಈಗ ವೃತ್ತದ 1 2 3 4 5 6 7 8 ಈ ಬಿಂದುಗಳಿಂದ ಕೋನ್ ನ ಮೇಲೆ ರೇಖೆಗಳನ್ನು ರಚಿಸುವ ಈ ರೇಖೆಗಳನ್ನು ವಿಸ್ತರಿಸಿ ಈಗ ಇವುಗಳಿಗೆ ಕೋನ್ ನ ರಚಿತ ರೇಖೆಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ರೇಖೆಗಳಲ್ಲಿ ಒಂದನ್ನು ಪರಿಗಣಿಸೋಣ ಈ ಹಂತದಲ್ಲಿ ಜನರೇಟರ್ ಅನ್ನು ನಿರ್ಮಿಸಲು ನಾವು ಬಯಸುತ್ತೇವೆ ನಾವು 3 ರೇಖೆಗಳನ್ನು 5 ಕ್ಕೆ ವಿಸ್ತರಿಸುತ್ತೇವೆ ಅದು ಬೇಸ್ ಅನ್ನು ಯಾವ ಜಾಗದಲ್ಲಿ ತುಂಡರಿಸುತ್ತದೆಯೋ ಅಲ್ಲಿಂದ ಶೃಂಗವನ್ನು ಸಂಪರ್ಕಿಸಬೇಕು ಈ ರೀತಿಯಲ್ಲಿ ನಾವು ಯಾವುದಾದರೂ ಒಂದು ಜನರೇಟರ್ ಅನ್ನು ನಿರ್ಮಿಸುತ್ತೇವೆ ಅಂತೆಯೇ ಎರಡನೇ ಬಿಂದುವಿನಿಂದ ಆ ಹಂತದವರೆಗೆ ಹಾಗೂ ಆ ಹಂತದಿಂದ 8 ಶೃಂಗಗಳವರೆಗೆ ವಿಸ್ತರಿಸಿ ನಾವು ಮತ್ತೊಂದು ಜನರೇಟರ್ ಅನ್ನು ಸಂಪರ್ಕಿಸುತ್ತಿದ್ದರೆ ಇದೇ ರೀತಿಯಲ್ಲಿ ಅದನ್ನು ನಾವು ನಿರ್ಮಿಸಬಹುದು ಅಂತೆಯೇ 1 ರಿಂದ 7 ರವರೆಗೆ ವಿಸ್ತರಿಸಿರುವ ರೇಖೆಯು ಈ ಕೋನ್ ಅನ್ನು ಈ ಬೇಸ್ ನಲ್ಲಿ ತುಂಡರಿಸುತ್ತದೆ ಈ ಬೇಸ್ ಅನ್ನು 8 ರೊಂದಿಗೆ ಸಂಪರ್ಕಿಸಬೇಕು ಮೊದಲನೆಯದಾಗಿ ನಾವು ಕೋನ್ ನ ಜನರೇಟರ್ ಗಳನ್ನು ನಿರ್ಮಿಸಬೇಕು ಮತ್ತು ಆ ಕೋನ್ನಲ್ಲಿ ಸಮಾನ ಸಂಖ್ಯೆಯ ವಿಭಾಗಗಳನ್ನು ಸಹ ನಿರ್ಮಿಸಬೇಕು ಅದು ಮುಗಿದ ನಂತರ ನಾವು ಫ್ರಂಟ್ ವೀವ್ ನಲ್ಲಿ ಈ ಕೋನ್ನ ಸುತ್ತಲೂ ಬಿಂದುಗಳನ್ನು ಅಥವಾ ಸುತ್ತುವರಿದ ಹಗ್ಗವನ್ನು ನಿರ್ಮಿಸುತ್ತೇವೆ ಹಾಗಾಗಿ ಫ್ರಂಟ್ ವೀವ್ ನಲ್ಲಿ ನಾವು ಈ 8 ಬಿಂದುವನ್ನು P ಬಿಂದುವಿನ ಮಟ್ಟಕ್ಕೆ ವಿಸ್ತರಿಸುತ್ತೇವೆ ಅಂತೆಯೇ ನಾವು ಈ ಒಂದು ಸಮಾನ ವಿಭಾಗದ ಛೇದಕ ರೇಖೆಯನ್ನು ಹಾದು ಹೋಗುತ್ತಿದ್ದರೆ ಬಿಂದು ಸಂಖ್ಯೆ 1ರ ಮೂಲಕ ರಚಿಸಲ್ಪಟ್ಟ ರೇಖೆಯು ಬಿಂದು P1 ಅನ್ನು ಉಂಟು ಮಾಡುತ್ತದೆ ಎರಡನೇ ಬಿಂದುವಿನಿಂದ ಇದನ್ನು ಮಾಡಿದ ನಂತರ ಒಂದು ರೇಖೆ ಹಾಗೂ ಒಂದು ಅಡ್ಡರೇಖೆಯನ್ನು ವಿಸ್ತರಿಸಿ ಇವುಗಳು ಎಲ್ಲಿ ಛೇದಿಸುತ್ತವೆಯೋ ಅಲ್ಲಿ ಬಿಂದು P2 ಅನ್ನು ಗುರುತಿಸಿ ಈಗ ಬಿಂದು ಸಂಖ್ಯೆ 3 ರಲ್ಲಿ ಇರುವ ಜನರೇಟರ್ ನ ಮೇಲೆ ಎಳೆದ ಅಡ್ಡರೇಖೆ P3 ಇದು ಛೇದಿಸಲ್ಪಡುವ ರೇಖೆಯಾಗಿದ್ದು ಅದನ್ನು ವಿಸ್ತರಿಸುವುದರಿಂದ ನಾವು ಇನ್ನೊಂದು ಬಿಂದು P3 ಅನ್ನು ಮಾಡಲಿದ್ದೇವೆ ಅಂತೆಯೇ ನಾಲ್ಕನೆಯ ಮತ್ತು ಜನರೇಟರ್ ರೇಖೆ ಛೇದಿಸುವ ಬಿಂದು P4 5 ನೇ ಜನರೇಟರ್ ರೇಖೆ ಈ ಬಿಂದುವಿನ ಮೂಲಕ ಹಾದುಹೋಗುತ್ತಿದೆ ಮತ್ತು ಇದು 5 ನೇ ಛೇದಿಸಲ್ಪಡುವ ಬಿಂದುವಾಗಿದೆ ಇದನ್ನು ನಾವು ಆ ರೀತಿಯಲ್ಲಿ ನಿರ್ಮಿಸುತ್ತೇವೆ ನಾವು P 1 2 3 4 5 6 7 8 ಬಿಂದುಗಳನ್ನು ಗುರುತು ಮಾಡುತ್ತೇವೆ ಆದ್ದರಿಂದ ಮೇಲಿನ ಭಾಗಕ್ಕಾಗಿ ನಾವು ಯಾವಾಗಲೂ ಜನರೇಟರ್ ರೇಖೆಯನ್ನು ಮತ್ತು ಒಂದು ಜನರೇಟರ್ ಗಳಲ್ಲಿ ಮಾಡಿದ ಸಮಾನ ವಿಭಾಗವನ್ನು ಛೇದಿಸಬೇಕು ಆದ್ದರಿಂದ ಇದು ಜನರೇಟರ್ ಗಳಲ್ಲಿ ಒಂದರಿಂದ ಮಾಡಲ್ಪಟ್ಟ ಸಮಾನ ವಿಭಾಗ ಮತ್ತು ಇದು ಜನರೇಟರ್ ರೇಖೆ 1 ರೊಂದಿಗೆ ಛೇದಿಸಲ್ಪಡುತ್ತದೆ ಆ ರೀತಿಯಲ್ಲಿ ನಾವು ಈ ಎಲ್ಲಾ ಸ್ಟಾಪ್ ಪಾಯಿಂಟ್ ಗಳನ್ನು ನಿರ್ಮಿಸುತ್ತೇವೆ ಸ್ಟಾಪ್ ಪಾಯಿಂಟ್ ಗಳನ್ನು ಮಾಡಿದ ನಂತರ ನಾವು P1 P2 P3 P4 ಮೂಲಕ ಹಾದುಹೋಗುವ ರೇಖೆಯನ್ನು ಫ್ರೀಹ್ಯಾಂಡ್ ಸ್ಕೆಚ್ ಆಗಿ ಮಾಡಬಹುದು ಅದು ಈ ರೀತಿ ಒಂದು ತಿರುವು ತೆಗೆದುಕೊಳ್ಳುತ್ತದೆ ಮತ್ತು ಇದರ ಮೂಲಕ ಹಾದು ಹೋಗುತ್ತದೆ ಮೇಲಿನ ಭಾಗದಲ್ಲಿ ಕೋನ್ ಅನ್ನು ಸುತ್ತುವರಿದ ಶಂಕುವಿನಾಕಾರದ ಹೆಲಿಕ್ಸ್ ನಿರ್ಮಿಸುವ ವಿಧಾನ ಇದು ಇದನ್ನು ಕೆಳಗಿನಿಂದ ನೋಡಿದರೂ ಸಹ ನಾವು P ಇಂದ ಲಂಬವಾದ ರೇಖೆಯನ್ನು ಎಳೆದರೆ ಅದು ಈ ಬಿಂದು ಇದ್ದಲ್ಲಿ ಮೊದಲ ರೇಖೆಯನ್ನು ಛೇದಿಸುತ್ತದೆ ಆ ಮೊದಲ ಬಿಂದು P1 ಅನ್ನು ಗುರುತಿಸಿ ಯಾವುದಾದರೂ ಒಂದು ಜನರೇಟರ್ ರೇಖೆಯಿಂದ ಈ P2 ಅನ್ನು ವಿಸ್ತರಿಸಿ ಇದನ್ನು ಮಾಡಿದ ನಂತರ ಕೇಂದ್ರದಿಂದ ಈ ಬಿಂದುವನ್ನು ಛೇದಿಸುವ ಆರ್ಕ್ ಅನ್ನು ಬಿಡಿಸಬೇಕು ಅದನ್ನು P2 ಎಂದು ಕರೆಯಿರಿ ಈಗ P3 ಗೆ ಕೂಡ ಒಂದು ಲಂಬರೇಖೆಯನ್ನು ಎಳೆಯಿರಿ ಇದು ಯಾವ ರೀತಿ ಇರಬೇಕು ಎಂದರೆ ರೇಖೆ ಸಂಖ್ಯೆ 3 ನ್ನು ಛೇದಿಸುವ ಹಾಗೆ ಅದನ್ನು P3 ಎಂದು ಕರೆಯಿರಿ ಈಗ P4 ಗೆ ಅದು ಎಲ್ಲಿ ಛೇದಿಸುತ್ತದೆಯೋ ಅಲ್ಲಿ ಒಂದು ರೇಖೆಯನ್ನು ಎಳೆಯಿರಿ ಆ ಬಿಂದುವನ್ನು P4 ಎಂದು ಕರೆಯಿರಿ ಅದೇ ರೀತಿ P5 ಬಿಂದುವಿನಿಂದ ಅದನ್ನು ಕೆಳಗೆ ವಿಸ್ತರಿಸಿ ಅದು ಅಲ್ಲಿ ಛೇದಿಸುತ್ತದೆ ಆ ಬಿಂದುವನ್ನು P5 ಎಂದು ಕರೆಯಿರಿ ಈಗ P6 ಗೆ ಯಾವುದಾದರೂ ಒಂದು ಜನರೇಟರ್ ನಿಂದ ಒಂದು ರೇಖೆಯನ್ನು ಕೊನೆಯವರೆಗೆ ಎಳೆಯಿರಿ O ಯಿಂದ ಈ ಬಿಂದುವಿನವರೆಗೆ ಅದೇ ತ್ರಿಜ್ಯದೊಂದಿಗೆ ಒಂದು ಆರ್ಕ್ ಅನ್ನು ಎಳೆಯಿರಿ ಅದನ್ನು P6 ಎಂದು ಗುರುತಿಸಿ ಅದೇ ರೀತಿ P7 ಗೆ ಆ ರೇಖೆಯನ್ನು ಕೆಳಗೆ ವಿಸ್ತರಿಸಿ ಅದು ಆ ಬಿಂದು ಇದ್ದಲ್ಲಿ ಛೇದಿಸುತ್ತದೆ ಈ ರೀತಿಯಲ್ಲಿ ನಾವು ಕೆಳಗಿನ ವ್ಯೂ ನಲ್ಲಿಯೂ ಸಹ P1 P 2 P 3 ಬಿಂದುಗಳನ್ನು ನಿರ್ಮಿಸುತ್ತೇವೆ ನಂತರ ಈ ಬಿಂದುಗಳ ಮೂಲಕ ಹಾದುಹೋಗುವ ಹಾಗೆ ರೇಖೆಯನ್ನು ಎಳೆಯಿರಿ ಇದು ಟಾಪ್ ವ್ಯೂ ನಲ್ಲಿ ಶಂಕುವಿನಾಕಾರದ ಹೆಲಿಕ್ಸ್ ಕಾಣುವ ರೀತಿಯಾಗಿದೆ ಈ ಹಂತಗಳನ್ನು ಗ್ರಾಫ್ ಶೀಟ್ ನಲ್ಲಿ ಮಾಡೋಣ ಮೊದಲಿಗೆ ನಾವು 70 ಮಿ ಮೀ ವ್ಯಾಸದ ವೃತ್ತವನ್ನು ನಿರ್ಮಿಸಬೇಕು ಆದ್ದರಿಂದ 35 ಮಿ ಮೀ ಇರುವ ಒಂದು ಬಿಂದುವನ್ನು ಗುರುತಿಸಿ 0 35 ಮಿ ನಾವು ಸ್ಕೇಲ್ ಅನ್ನು ವಿಸ್ತರಿಸೋಣ ಇದರಿಂದ ನಾವು ಆ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಬಹುದು ಅದಕ್ಕೆ ಸಮಾನಾಂತರವಾಗಿ ಚಲಿಸಿ ನಾವು ಸಮಾನಾಂತರ ರೇಖೆಗಳನ್ನು ನಿರ್ಮಿಸಬೇಕಾಗುತ್ತದೆ ಅಂತೆಯೇ ಇನ್ನೂ ಒಂದು ಸಮಾನಾಂತರ ರೇಖೆಯನ್ನು ಮೇಲೆ ಎಳೆಯಿರಿ ಯಾವುದೇ ಬೇಸ್ ನಿಂದ ಈ ರೇಖೆಗಳಲ್ಲಿ ಶೃಂಗವನ್ನು ಗುರುತಿಸಿ ಈಗ ನಾವು ಬೇಸ್ಲೈನ್ ಅನ್ನು ಒಂದುಗೂಡಿಸೋಣ ನಾವು ಅದನ್ನು ಕೋನ್ ನ ಬೇಸ್ ಆಗಿ ಮಾಡೋಣ ನಾವು ಕೋನ್ಗೆ 90 ಮಿ ಮೀ ಎತ್ತರವನ್ನು ನೀಡಬೇಕು ಈಗ ಇಲ್ಲಿ ಕೋನ್ನ ಒಂದು ವ್ಯೂ ನಲ್ಲಿತ್ರಿಕೋನದಂತೆ ಕಾಣಲು ಈ ಅಂತಿಮ ಬಿಂದುಗಳನ್ನು ಒಂದುಗೂಡಿಸಿ ರಚಿಸಬೇಕು ಈಗ ಈ ಕೋನ್ ನ ಓರೆಯಾದ ಅಂಚುಗಳನ್ನು ಸಮಾನ ಸಂಖ್ಯೆಯ ಭಾಗಗಳಾಗಿ ವಿಂಗಡಿಸಿ ಈ ಪ್ರೊಜೆಕ್ಟೆಡ್ ರೇಖೆಗಳನ್ನು ಸಮಾನ ಸಂಖ್ಯೆಯ ಭಾಗಗಳಾಗಿ ಬಳಸೋಣ ಕಂಪಾಸ್ ಅನ್ನು ಬಳಸಿ 8 ಸಮಾನ ವಿಭಾಗಗಳನ್ನು ಮಾಡಿ 1 2 3 4 5 6 7 ಮತ್ತು 8 ಈ ಬಿಂದುಗಳಿಗೆ 1 ' 2' 3 4 ' 5' 6 7 ' 8' ಎಂದು ಹೆಸರಿಸಿ ಈಗ ಮೊದಲ ಮತ್ತು ಕೊನೆಯ ಬಿಂದುಗಳನ್ನು ಕೋನ್ ನ ಶೃಂಗಕ್ಕೆ ಒಂದುಗೂಡಿಸಿ ಸಮಾನಾಂತರವಾಗಿ ರಚಿಸಿ ಹಾಗಾಗಿ ನಮಗೆ ಸಮಾನಾಂತರ ರೇಖೆಗಳು ಬೇಕು ಇದರಿಂದಾಗಿ ನಮಗೆ ಇತರ ವಿಭಾಗೀಯ ರೇಖೆಗಳನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಈಗ ಇವುಗಳನ್ನು 1 2 3 4 5 6 7 ಮತ್ತು 8 ನೇ ಬಿಂದು ಎಂದು ಹೆಸರಿಸಿ ಇಲ್ಲಿ 8 ವಿಭಾಗಗಳನ್ನು ಮಾಡಿದ್ದೇವೆ ಈಗ ವೃತ್ತವನ್ನು 8 ಸಮಾನ ಭಾಗಗಳಾಗಿ ವಿಂಗಡಿಸಿ 4 ಭಾಗಗಳನ್ನು ಮಾಡಿದ್ದೇವೆ ಎರಡೂ ಬದಿಗಳಲ್ಲಿ 45 ° ಕೋನವನ್ನು ರಚಿಸಿ ಅದನ್ನು ಒಂದು ರೇಖೆಯ ಮೂಲಕ ಒಂದುಗೂಡಿಸಿ ಈಗ ಅವುಗಳನ್ನು 1 2 3 4 5 6 7 ಮತ್ತು 8 ಎಂದು ಹೆಸರಿಸಿ ಈ ಬಿಂದುಗಳಿಗೆ ಲಂಬವಾಗಿ ಹಾದುಹೋಗುವ ರೇಖೆಯನ್ನು ಎಳೆಯಿರಿ ಇದು ಈ 1 ನೇ ಬಿಂದುವನ್ನು 3 ನೇ ಬಿಂದುವಿಗೆ ಸಂಪರ್ಕಿಸುತ್ತದೆ ಆದ್ದರಿಂದ ಇದು ಈ ಬಿಂದುವಿನಲ್ಲಿ ಅಕ್ಷವನ್ನು ತುಂಡರಿಸುತ್ತದೆ ಅಂತೆಯೇ ಈ ರೇಖೆಯ ಉದ್ದಕ್ಕೂ 2 ರಿಂದ 6 ರವರೆಗೆ ವಿಸ್ತರಿಸಿ ಹಾಗೂ 1 ಮತ್ತು 7 ನೇ ಬಿಂದುವನ್ನು ಸಹ ವಿಸ್ತರಿಸಿ ಈಗ ಈ ಕೋನ್ನಲ್ಲಿ 1 2 3 ಮೂಲಕ ಹಾದುಹೋಗುವ ಅಡ್ಡರೇಖೆಗಳನ್ನು ಎಳೆಯಿರಿ ಇವು ಜನರೇಟರಿಕ್ಸ್ ಅನ್ನು ಛೇದಿಸಲು ಹೋಗುವ ರೇಖೆಗಳು ಈಗ ಈ ಜನರೇಟರಿಕ್ಸ್ ಗೆ ಛೇದಕ ಬಿಂದುಗಳನ್ನು ಪತ್ತೆ ಮಾಡಿ ಮೊದಲನೆಯದು ಈ ಬಿಂದು 1 ರಲ್ಲಿ ಛೇದಿಸುತ್ತದೆ ಅದನ್ನು ಶೃಂಗದೊಂದಿಗೆ ಒಗ್ಗೂಡಿಸಿ ಅಂತೆಯೇ 5 ನೇಯದನ್ನು ಬಿಂದು 8 ರ ಜೊತೆ ಒಗ್ಗೂಡಿಸಿ ಈಗ 8 ರಿಂದ P ವರೆಗಿನ ಛೇದಕ ಬಿಂದುಗಳು P ಆದ್ದರಿಂದ ನಾವು ಕೆಂಪು ಬಣ್ಣವನ್ನು ಬಳಸೋಣ ಈಗ ಮೊದಲ ಬಿಂದುವು P ಈ ಜನರೇಟರಿಕ್ಸ್ ನ ಅಡ್ಡರೇಖೆಗಳು ಛೇದಿಸುವ ಎರಡನೇ ಬಿಂದು P1 ಆಗಿದೆ ಅಂತೆಯೇ ಜನರೇಟರಿಕ್ಸ್ ಮತ್ತು P2 ನಲ್ಲಿ ಛೇದಿಸಲ್ಪಡುತ್ತಿರುವ ಈ ಅಡ್ಡರೇಖೆ 3 ಅನ್ನು ವಿಸ್ತರಿಸಿ ಇದು 3 ಅನ್ನು ಛೇದಿಸುತ್ತದೆ ಇದು ಜನರೇಟರಿಕ್ಸ್ ಮೂಲಕ ಹೋಗುತ್ತದೆ ಹಾಗೂ P3 ಯಲ್ಲಿ ಛೇದಿಸಲ್ಪಡುತ್ತದೆ 4 ನೇ ರೇಖೆಯು ಜನರೇಟರಿಕ್ಸ್ ಮೂಲಕ P4 ನಲ್ಲಿ ಛೇದಿಸುತ್ತದೆ 5 ನೇ ರೇಖೆಯು ಇಲ್ಲಿ ಛೇದಿಸುತ್ತದೆ 6 ನೇಯದು ಈ ಬಿಂದು P6 ಮೂಲಕ ಹಾದುಹೋಗುತ್ತದೆ 7 ನೇ ರೇಖೆಯು ಇಲ್ಲಿ ಈ ಜನರೇಟರಿಕ್ಸ್ ಮೂಲಕ ಹಾದುಹೋಗುತ್ತದೆ ಮತ್ತು 8 ನೇಯದು ಈ ಜನರೇಟರಿಕ್ಸ್ P8 ಮೂಲಕ ಹಾದುಹೋಗುತ್ತದೆ ಈಗ ಈ ರೇಖೆಗಳನ್ನು ಫ್ರೀಹ್ಯಾಂಡ್ ಕರ್ವ್ ಮೂಲಕ ಸೇರಿಸಿಕೊಳ್ಳಿ ಕೋನ್ ನ ಸುತ್ತಲೂ ಹಗ್ಗವನ್ನು ಸುತ್ತುವರಿದಾಗ ಆ ಹಗ್ಗದ ಮುಂಭಾಗವು ಗೋಚರಿಸುತ್ತದೆ ಇದು ಕೋನ್ನ ಹಿಂಭಾಗದಲ್ಲಿ ಸುತ್ತುವರಿದಾಗ ಅದು ಮೊದಲು ಮುಂಭಾಗದಲ್ಲಿ ಅಗೋಚರವಾಗಿರುತ್ತದೆ ಅದು ಅಲ್ಲಿದ್ದರೂ ನಮಗೆ ಅಗೋಚರವಾಗಿರುತ್ತದೆ ಆದ್ದರಿಂದ ಅಂತಹ ರೇಖೆಗಳು ಅಗೋಚರವಾದ ವಸ್ತುಗಳು ಇವುಗಳನ್ನುನಾವು ಡ್ಯಾಶ್ ಮಾಡಿದ ರೇಖೆಗಳಿಂದ ತೋರಿಸುತ್ತೇವೆ ಈಗ ನಾವು ಇವುಗಳನ್ನು ಸಂಪರ್ಕಿಸೋಣ P4 ನಿಂದ ಅದು ಹಿಂತಿರುಗಿ ಸುತ್ತುವರಿಯಲು ಪ್ರಯತ್ನಿಸುತ್ತದೆ ಆದ್ದರಿಂದ ನಾವು ಅದನ್ನು ಡ್ಯಾಶ್ ಮಾಡಿದ ರೇಖೆಯಿಂದ ತೋರಿಸುತ್ತೇವೆ ಹೀಗೆ ಡ್ಯಾಶ್ ಮಾಡಿದ ರೇಖೆಯು ಅದರ ಮೂಲಕ ಹಾದುಹೋಗುತ್ತದೆ ಈಗ ಬಣ್ಣವನ್ನು ಆಯ್ಕೆ ಮಾಡೋಣ ನಮ್ಮ ಶಂಕುವಿನಾಕಾರದ ಹೆಲಿಕ್ಸ್ ಫ್ರಂಟ್ ವ್ಯೂ ನಲ್ಲಿ ಆ ರೀತಿಯಲ್ಲಿ ಕಾಣುತ್ತದೆ ಈಗ ನಾವು ವಕ್ರರೇಖೆಯ ಕೆಳಗಿನ ಭಾಗಕ್ಕೂ ಆ ರೀತಿ ಮಾಡೋಣ ಟಾಪ್ ವ್ಯೂ ನಿಂದ ಅಂದರೆ ನಾವು ಈ ದಿಕ್ಕಿನಲ್ಲಿ ನೋಡುತ್ತಿದ್ದರೆ ಆ ಸಮತಲದಲ್ಲಿ ಈ ಹೆಲಿಕ್ಸ್ ಹೇಗೆ ಸುತ್ತುವರಿಯುತ್ತದೆ ಎಂಬುವುದನ್ನು ಬಿಡಿಸೋಣ ಆದ್ದರಿಂದ ಛೇದಕ ಬಿಂದುಗಳು ಯಾವುವೆಂದರೆ P1 P2 P3 P4 ಮುಂತಾದವು ಆದ್ದರಿಂದ ಪ್ರೊಜೆಕ್ಷನ್ ಅಂದರೆ ನಮಗೆ ಇಲ್ಲಿ ಏನು ದೊರಕುವುದೋ ಅದು ಈ ತಳಮಟ್ಟದ ಬಿಂದುಗಳ ಮೂಲಕ ಹೋಗುತ್ತವೆ ಆದ್ದರಿಂದ ನಾವು ಈ ಸಮತಲಕ್ಕೆ ಸಮಾನಾಂತರವಾಗಿ ಚಲಿಸೋಣ P1 ಅನ್ನು ಮೊದಲ ಜನರೇಟರಿಕ್ಸ್ ಗೆ ಛೇದಿಸೋಣ ಅದನ್ನು ಇಲ್ಲಿಕೆಂಪು ರೇಖೆಯಿಂದ ತೋರಿಸಿದ್ದೇವೆ ಹಾಗಾಗಿ ಮೊದಲ ಬಿಂದು ಇಲ್ಲಿ ಮತ್ತೆ P ಆಗಿದೆ ಇದು P1 ಆಗಿದ್ದು ಇದನ್ನು ನಾವು ಈಗ ಬಳಸೋಣ ಎರಡನೆಯದು ಜನರೇಟರಿಕ್ಸ್ ಮೂಲಕ ಹೋಗುತ್ತದೆ ಆದ್ದರಿಂದ 2 ಕ್ಕೆ ಸಮಾನಾಂತರವಾಗಿ ಚಲಿಸಿ ಅಲ್ಲಿಂದ ಅಡ್ಡರೇಖೆಗೆ ತಂದು ಅಲ್ಲಿಂದ ಕಂಪಾಸ್ ಉಪಯೋಗಿಸಿಎರಡನೆಯದಕ್ಕೆ ಒಂದು ಆರ್ಕ್ ಅನ್ನು ಬಿಡಿಸಬೇಕು ಅದು ಛೇದಿಸುವಲ್ಲಿ P2' ಎಂದು ಕರೆಯಿರಿ ಈಗ 3 ಕ್ಕೆ ಸಮಾನಾಂತರವಾಗಿ ಚಲಿಸಿ ಅದು ಛೇದಿಸುವಲ್ಲಿ ಆ ಬಿಂದುವನ್ನು P3' ಎಂದು ಕರೆಯಿರಿ ಅಂತೆಯೇ ಇಲ್ಲಿ 4 ಕ್ಕೆ ಸಮಾನಾಂತರವಾಗಿ ಚಲಿಸಿ ಅದು 4 ರಲ್ಲಿ ಛೇದಿಸುತ್ತದೆ ಅದನ್ನು P4' ಎಂದು ಕರೆಯೋಣ ಅಂತೆಯೇ 5 ಕ್ಕೆ ಸಮಾನಾಂತರವಾಗಿ ಚಲಿಸಿ ಅದು ಈ ಬಿಂದು P5 ' ನಲ್ಲಿ ಛೇದಿಸುತ್ತದೆ ಮತ್ತೆ 6 ಕ್ಕೆ ಅದು ಈ ಬಿಂದುವಿನ ಮೂಲಕ ಹೋಗುತ್ತದೆ ಆದಾಗ್ಯೂ 6 ಕ್ಕೆ ಸಮಾನಾಂತರವಾಗಿ ಹೋಗುತ್ತಿರುವುದರ ನಿಖರವಾದ ಅಳತೆಯನ್ನು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಅಡ್ಡರೇಖೆಯನ್ನು ಛೇದಿಸುತ್ತೇವೆ ಮಾತು ಆ ಅಕ್ಷದ ಮೇಲೆ ಈ ಬಿಂದುವಿನ ಅಂತರವನ್ನು ಅಳೆಯುತ್ತೇವೆ ಈ ಬಿಂದುವನ್ನು P6' ಎಂದು ಕರೆಯೋಣ P 7 ಇದು 7 ರ ಮೂಲಕ ಹಾದುಹೋಗುತ್ತದೆ ಅದು ಈ ಬಿಂದುವಿನಲ್ಲಿ ಛೇದಿಸುತ್ತದೆ ಅದನ್ನು P7' ಎಂದು ಕರೆಯೋಣ P8 ಹೇಗಿದ್ದರೂ ಇಲ್ಲಿದೆ ಈಗ ಇವುಗಳನ್ನು ಸೇರಿಸಿಕೊಳ್ಳಿ ಏಕೆಂದರೆ ನಾವು ಮೇಲಿನಿಂದ ನೋಡುತ್ತಿದ್ದೇವೆ ಹಾಗಾಗಿ ಇಡೀ ಸಾಲು ಗೋಚರಿಸುವ ದಿಕ್ಕಿನಲ್ಲಿ ನೋಡಬೇಕು ಈ ವ್ಯೂ ನಲ್ಲಿ ಮೇಲಿನಿಂದ ನೋಡಿದಾಗ ಇದು ನಿರಂತರ ರೇಖೆಯಾಗಿರುತ್ತದೆ ನಾನು ಅದನ್ನು ಈ ಅಡ್ಡ ಸಮತಲದಲ್ಲಿ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ P4 P5 P6 P7 ಮತ್ತು P8 ಮೂಲಕ ಹಾದುಹೋಗುವಂತೆ ಫ್ರೀಹ್ಯಾಂಡ್ ಕರ್ವ್ ಬಿಡಿಸಿ ಇದನ್ನು ಸಂಪೂರ್ಣವಾಗಿ ನಿರಂತರ ರೇಖೆಯಿಂದ ಸೇರಿಸಿ ಈ ವಕ್ರರೇಖೆಯು ಚೆನ್ನಾಗಿ ಬರಲು ನಾವು ಫ್ರೆಂಚ್ ವಕ್ರಾಕೃತಿಗಳನ್ನು ಬಳಸಬಹುದು ಇದನ್ನೇ ನಾವು ಶಂಕುವಿನಾಕಾರದ ಹೆಲಿಕ್ಸ್ ಎಂದು ಕರೆಯುತ್ತೇವೆ ಇಲ್ಲಿ ಅದು ಒಂದು ಸುತ್ತನ್ನು ಸುತ್ತಿತು ಕೆಲವು ಸಂದರ್ಭಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸುತ್ತುಗಳನ್ನು ಮಾಡುತ್ತಿದ್ದರೆ ಇದೇ ರೀತಿಯ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ ಒಂದು ಸುತ್ತಿನ ಬದಲು ಎರಡು ಸುತ್ತುಗಳು ಹಾದುಹೋಗುತ್ತಿದ್ದರೆ ನಾವು ಈ ವಕ್ರರೇಖೆಯನ್ನು ಇನ್ನೂ ಎರಡು ಸುತ್ತುಗಳಿಗೆ ವಿಸ್ತರಿಸಲಿದ್ದೇವೆ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯ ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನು ಸಂಪರ್ಕಿಸುತ್ತೇವೆ ಇದರೊಂದಿಗೆ ನಾವು ಕೋನಿಕ್ ವಿಭಾಗಗಳನ್ನು ಮುಗಿಸುತ್ತಿದ್ದೇವೆ ಮುಂದಿನ ತರಗತಿಯಿಂದ ನಾವು ಈ ಪ್ರೊಜೆಕ್ಷನ್ ಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಉದಾಹರಣೆಗೆ ಲಂಬ ಸಮತಲ ಎಂದರೆ ಯಾವುದು ಅಡ್ಡ ಸಮತಲ ಎಂದರೆ ಯಾವುದು ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂ ಗಳನ್ನು ಹೇಗೆ ದೃಶ್ಯೀಕರಿಸುವುದು ಅಂತೆಯೇ ಸೈಡ್ ವ್ಯೂ ಮತ್ತು ಈ ವ್ಯೂ ಗಳ ನಿರ್ದೇಶನವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ